ಈ ಮಾಡ್ಯೂಲ್ನಲ್ಲಿ ನಾವು ಕೈಗಾರಿಕಾ IoT ಗಾಗಿ ಕೆಲವು ಪ್ರಮುಖ ಸಕ್ರಿಯಗೊಳಿಸುವವರ ಮೂಲಕ ಹೋಗಲಿದ್ದೇವೆ ಮತ್ತು ಹಿಂದಿನ ಉಪನ್ಯಾಸಗಳಲ್ಲಿ ನಾವು ಈಗಾಗಲೇ ಹೋಗಿರುವ ಮೂಲಭೂತ ಅಂಶಗಳ ಮೂಲಕ ಹೋಗುತ್ತೇವೆ ಆದರೆ ನಾವು ಈ ಪ್ರಮುಖ ಸಕ್ರಿಯಗೊಳಿಸುವವರನ್ನು ಸ್ವಲ್ಪ ಹೆಚ್ಚು ವಿವರವಾಗಿ ಅರ್ಥಮಾಡಿಕೊಳ್ಳಬೇಕು ಮತ್ತು ಆದ್ದರಿಂದ ನಾವು ಸೆನ್ಸಿಂಗ್ನೊಂದಿಗೆ ಪ್ರಾರಂಭಿಸುತ್ತೇವೆ ಆದ್ದರಿಂದ ಇದು ಸ್ಮಾರ್ಟ್ ಅಪ್ಲಿಕೇಶನ್ಗಳಲ್ಲಿ ಕೈಗಾರಿಕಾ IoT ನಲ್ಲಿ ಪ್ರಮುಖ ಅಂಶವಾಗಿದೆ ಎಂದು ನಾನು ಹೇಳುತ್ತೇನೆ ಮತ್ತು ಹೀಗೆ ಆದ್ದರಿಂದ ನಾವು ಸೆನ್ಸಿಂಗ್ನೊಂದಿಗೆ ಪ್ರಾರಂಭಿಸುತ್ತೇವೆ ಮತ್ತು ಈ ಸಂವೇದಕಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ ಮತ್ತು ಒಟ್ಟಾರೆ ಸ್ಮಾರ್ಟ್ IoT ಇಂಡಸ್ಟ್ರಿಯಲ್ IoT ಅಪ್ಲಿಕೇಶನ್ಗಳಲ್ಲಿ ಈ ಸಂವೇದನಾ ಅಂಶಗಳ ಉಪಯುಕ್ತತೆ ಏನು ಆದ್ದರಿಂದ ನಾವು IIoT ವೈಶಿಷ್ಟ್ಯಗಳ ರೀಕ್ಯಾಪ್ ಅನ್ನು ತೆಗೆದುಕೊಂಡರೆ ನಾವು IIoT ನಲ್ಲಿ ನಾವು ದೊಡ್ಡ ಸಂಖ್ಯೆಯ ಕೈಗಾರಿಕಾ ಯಂತ್ರಗಳು ಸಂಪರ್ಕಿತ ಯಂತ್ರಗಳು ವಿಭಿನ್ನ ಸಂವೇದಕ ನೋಡ್ಗಳ ಸಾಧನಗಳನ್ನು ಹೊಂದಿರುವಂತಹವುಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಈ ಸಂವೇದಕ ಸಾಧನಗಳು ವಿಭಿನ್ನ ಸಂವಹನ ತಂತ್ರಜ್ಞಾನಗಳ ಮೂಲಕ ಸ್ವತಃ ಸಂಪರ್ಕ ಹೊಂದಿವೆ ಆದ್ದರಿಂದ ಮೂಲಭೂತವಾಗಿ ಈ ವಿಭಿನ್ನ ಸಂವೇದಕ ಸಾಧನಗಳು ಒಂದಕ್ಕೊಂದು ಸಂಪರ್ಕ ಹೊಂದಿವೆ ಇದು ಈ ವಿಭಿನ್ನ ಯಂತ್ರಗಳನ್ನು ಮಾಡುತ್ತದೆ ಹೋಸ್ಟ್ ಯಂತ್ರಗಳು ಒಂದಕ್ಕೊಂದು ಸಂಪರ್ಕ ಹೊಂದಿವೆ ಮತ್ತು ಮೂಲಭೂತವಾಗಿ ಈ ವಿಭಿನ್ನ ಸಂವೇದಕಗಳನ್ನು ಹೊಂದಿರುವ ಸ್ಮಾರ್ಟ್ ಯಂತ್ರಗಳು ಬಹಳಷ್ಟು ಡೇಟಾವನ್ನು ಉತ್ಪಾದಿಸುತ್ತವೆ ಇವುಗಳನ್ನು ಸಾಮಾನ್ಯವಾಗಿ ಸ್ಥಳೀಯವಾಗಿ ಅಥವಾ ಆಫ್ ಸೈಟ್ ಬಹುಶಃ ಕ್ಲೌಡ್ನಲ್ಲಿ ಅಥವಾ ಡೇಟಾ ಸೆಂಟರ್ನಲ್ಲಿ ಅಥವಾ ಆ ರೀತಿಯ ಏನಾದರೂ ವಿಶ್ಲೇಷಿಸಲಾಗುತ್ತದೆ ಮತ್ತು ಬುದ್ಧಿವಂತ ನಿರ್ಣಯವನ್ನು ಮಾಡಲಾಗುತ್ತದೆ ಮತ್ತು ಅದರ ಆಧಾರದ ಮೇಲೆ ಬಹುಶಃ ಕೆಲವು ಕಾರ್ಯನಿರ್ವಹಣೆಯನ್ನು ನಡೆಸಲಾಗುತ್ತದೆ ಆದ್ದರಿಂದ ಇಲ್ಲಿ ಮೂಲಭೂತವಾಗಿ ನಾವು ಸ್ಮಾರ್ಟ್ ಯಂತ್ರಗಳು ಸ್ಮಾರ್ಟ್ ವಸ್ತುಗಳು ಮತ್ತು ಮುಂತಾದವುಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಈ ಸ್ಮಾರ್ಟ್ ಯಂತ್ರಗಳು ಸಹ ಸ್ಮಾರ್ಟ್ ಆಗಿರುತ್ತವೆ ಏಕೆಂದರೆ ಅವುಗಳು ಸಮಯದಲ್ಲಿ ಯಾವುದೇ ವೈಫಲ್ಯ ಸಂಭವಿಸಿದಲ್ಲಿ ಅಥವಾ ಉತ್ಪಾದನಾ ಸಾಲಿನಲ್ಲಿ ಉತ್ಪಾದನೆಯಂತಹ ಯಾವುದೇ ಹಂತದಲ್ಲಿ ಯಾವುದೇ ವೈಫಲ್ಯ ಕಂಡುಬಂದರೆ ಮತ್ತು ಯಾವುದಾದರೂ ಯಂತ್ರದ ಅಲಭ್ಯತೆ ಅಥವಾ ಉತ್ಪಾದನೆಯ ಅಲಭ್ಯತೆ ಅಥವಾ ಅಂತಹ ಯಾವುದಾದರೂ ಇದ್ದರೆ ಅವುಗಳನ್ನು ಸ್ವತಃ ಪತ್ತೆಹಚ್ಚಬಹುದು ಆದ್ದರಿಂದ ಈ ಕೈಗಾರಿಕೆಗಳಲ್ಲಿನ ಈ ವಿಭಿನ್ನ ಸ್ಮಾರ್ಟ್ ಸಿಸ್ಟಮ್ ಸ್ಮಾರ್ಟ್ ಯಂತ್ರಗಳಿಂದ ಎಲ್ಲವನ್ನೂ ತಾವಾಗಿಯೇ ಕಂಡುಹಿಡಿಯಬೇಕಾಗುತ್ತದೆ ನಾವು ವ್ಯವಸ್ಥೆಗಳ ದಕ್ಷತೆ ಉತ್ಪಾದಕತೆ ಆರೋಗ್ಯ ಸುರಕ್ಷತೆ ಇತ್ಯಾದಿಗಳ ಸುಧಾರಣೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಇದನ್ನು ಹೇಗೆ ಮಾಡಬಹುದು ಮತ್ತು ಸ್ವಾಯತ್ತತೆ ಸ್ವಾಯತ್ತವಾಗಿ ಸ್ವಯಂಚಾಲಿತವಾಗಿ ಮೂಲಭೂತವಾಗಿ ಈ ವಿಷಯಗಳನ್ನು ಪತ್ತೆಹಚ್ಚಲಾಗುವುದು ಯಾವುದೇ ಯಂತ್ರಗಳು ಅಥವಾ ಯಂತ್ರಗಳ ಯಾವುದೇ ಭಾಗಗಳು ದೋಷಯುಕ್ತವಾಗಿವೆಯೇ ಅಥವಾ ಏನಾದರೂ ತಪ್ಪಾಗುತ್ತಿದೆ ಅಥವಾ ಅಂತಹ ಯಾವುದಾದರೂ ಇದ್ದರೆ ಪತ್ತೆಹಚ್ಚುತ್ತದೆ ಆದ್ದರಿಂದ ಎಲ್ಲವನ್ನೂ ತಮ್ಮದೇ ಆದ ಮೇಲೆ ಕಂಡುಹಿಡಿಯಬೇಕು ಆದ್ದರಿಂದ ಅದು ಹೇಗೆ ಸಾಧ್ಯ ಅದನ್ನು ಸಾಧ್ಯವಾಗಿಸಲು ಮೂಲ ಅಂಶವೆಂದರೆ ಸಂವೇದನಾ ಅಂಶ ನಾವು ಈ ಸಂವೇದಕಗಳನ್ನು ಹೆಚ್ಚು ವಿವರವಾಗಿ ಅರ್ಥಮಾಡಿಕೊಳ್ಳಬೇಕು ಆದ್ದರಿಂದ ನಾವು ಮಾಡುವ ಮೊದಲು ಈ ಸ್ಮಾರ್ಟ್ ಸೆನ್ಸಿಂಗ್ ಅಂಶಗಳ ವಿವಿಧ ಅಪ್ಲಿಕೇಶನ್ಗಳ ಪುನರಾವರ್ತನೆಯನ್ನು ತೆಗೆದುಕೊಳ್ಳೋಣ ಆದ್ದರಿಂದ ಸ್ಮಾರ್ಟ್ ಸಂವೇದಕಗಳು ಮೂಲಭೂತವಾಗಿ ವಿದ್ಯುತ್ ಸೆಕ್ಟರ್ ಯುಟಿಲಿಟಿ ವಲಯದಲ್ಲಿ ವಿಭಿನ್ನ IIoT ಅಪ್ಲಿಕೇಶನ್ಗಳನ್ನು ಚಾಲನೆ ಮಾಡುತ್ತವೆ ಆದ್ದರಿಂದ ಸ್ಮಾರ್ಟ್ ಪವರ್ ಅಥವಾ ಯುಟಿಲಿಟಿ ಸ್ಮಾರ್ಟ್ ಲಾಜಿಸ್ಟಿಕ್ಸ್ ಮತ್ತು ಪೂರೈಕೆ ಸ್ಮಾರ್ಟ್ ಸಂವಹನ ಸ್ಮಾರ್ಟ್ ಫ್ಯಾಕ್ಟರಿ ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಸ್ಮಾರ್ಟ್ ಕಾರ್ ಸ್ಮಾರ್ಟ್ ರೊಬೊಟಿಕ್ಸ್ ಸ್ಮಾರ್ಟ್ ಸಿಟಿಗಳು ಸ್ಮಾರ್ಟ್ ಗ್ರಿಡ್ ಎಲ್ಲವೂ ಮೂಲಭೂತವಾಗಿ ಈ ಸ್ಮಾರ್ಟ್ ಘಟಕವು ಪ್ರಾಥಮಿಕವಾಗಿ ಈ ವಿಭಿನ್ನ ಯಂತ್ರೋಪಕರಣಗಳ ಸಾಧನಗಳು ಮತ್ತು ಒಟ್ಟಾರೆಯಾಗಿ ಸಿಸ್ಟಮ್ನಲ್ಲಿ ಅಳವಡಿಸಲಾಗಿರುವ ಈ ಸ್ಮಾರ್ಟ್ ಸಂವೇದಕಗಳ ಅಸ್ತಿತ್ವದ ಕಾರಣದಿಂದಾಗಿರುತ್ತದೆ ಆದ್ದರಿಂದ ನಾವು ಈ ಭಾಗವನ್ನು ಹೆಚ್ಚು ವಿವರವಾಗಿ ಅರ್ಥಮಾಡಿಕೊಳ್ಳಬೇಕು ಆದ್ದರಿಂದ ನಾವು IIoT ಅನ್ನು ನೋಡಿದರೆ ನಾವು ಸಮಗ್ರವಾಗಿ ನೋಡಿದರೆ ಈ ಸ್ಮಾರ್ಟ್ ಸೆನ್ಸಿಂಗ್ ಅಂಶ ಸ್ಮಾರ್ಟ್ ಸಂವೇದಕಗಳು ಮೂಲಭೂತವಾಗಿ ಅತ್ಯಂತ ಕೆಳಭಾಗದಲ್ಲಿವೆ ಆದ್ದರಿಂದ ನಾವು ಈ ವಿಭಿನ್ನ ಸ್ಮಾರ್ಟ್ ಸೆನ್ಸರ್ಗಳು ಮತ್ತು ಆಕ್ಯೂವೇಟರ್ಗಳನ್ನು ಕೆಳಭಾಗದ ಹೆಚ್ಚಿನ ಲೇಯರ್ನಲ್ಲಿ ಹೊಂದಿದ್ದೇವೆ ಈ ಸ್ಮಾರ್ಟ್ ಸಂವೇದಕಗಳು ಮೂಲಭೂತವಾಗಿ ಅವರು ಏನು ಮಾಡುತ್ತಾರೆ ಎಂಬುದನ್ನು ಅವರು ಅರ್ಥದಲ್ಲಿ ಕಳುಹಿಸುತ್ತಾರೆ ಮತ್ತು ಸಂವೇದನಾಶೀಲ ಡೇಟಾವನ್ನು ಮೂಲತಃ ಕೆಲವು ಡೇಟಾ ಸೆಂಟರ್ ಅಥವಾ ಕೆಲವು ಕ್ಲೌಡ್ ಅಥವಾ ಹೆಚ್ಚಿನ ವಿಶ್ಲೇಷಣೆಗಾಗಿ ಕಳುಹಿಸಲಾಗುತ್ತದೆ ಆದ್ದರಿಂದ ಇವುಗಳನ್ನು ಕಳುಹಿಸುವ ಮೊದಲು ಡೇಟಾವನ್ನು ಮೂಲತಃ ಇಂದ್ರಿಯ ಡೇಟಾವು ಕೆಲವು ರೀತಿಯ ಗೇಟ್ವೇ ಸಾಧನದ ಮೂಲಕ ಹಾದುಹೋಗುತ್ತದೆ ಇವುಗಳು ಗೇಟ್ವೇ ಸಾಧನಗಳಾಗಿವೆ ಅದರ ಮೂಲಕ ಈ ಡೇಟಾ ಹಾದುಹೋಗುತ್ತದೆ ಮತ್ತು ನಂತರ ಅದು ನಾಲ್ಕು ಬೆನ್ನೆಲುಬು ನೆಟ್ವರ್ಕ್ ಮೂಲಕ ಹೋಗಲಿದೆ ಬಹುಶಃ ಐಪಿ ನೆಟ್ವರ್ಕ್ ಅಥವಾ ಅಂತಹದ್ದೇನಾದರೂ ಮತ್ತು ನಂತರ ಅಂತಿಮವಾಗಿ ಡೇಟಾ ಕೇಂದ್ರವನ್ನು ತಲುಪುತ್ತದೆ ವಿಭಿನ್ನ ವಿಶ್ಲೇಷಣೆಗಳು ಮತ್ತು ಸಂಗ್ರಹಣೆಯನ್ನು ನಿರ್ವಹಿಸಲಾಗುತ್ತದೆ ಇದು ಸೆನ್ಸಿಂಗ್ ಮತ್ತು ಆಕ್ಚುಯೇಶನ್ ಇದು ಚಾಲನೆಯ IoT ಮತ್ತು ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಸ್ಮಾರ್ಟ್ ಫ್ಯಾಕ್ಟರಿ ಅಪ್ಲಿಕೇಶನ್ಗಳ ಹಿಂದಿನ ಪ್ರಮುಖ ಭಾಗವಾಗಿದೆ ಆದ್ದರಿಂದ ಸ್ಮಾರ್ಟ್ ಸಂವೇದಕಗಳೊಂದಿಗೆ ಉದ್ಯಮದಲ್ಲಿ ಸಂವೇದಕ ಬಳಕೆಯ ಪ್ರಯೋಜನಗಳೇನು ನಾವು ನೈಜ ಸಮಯದಲ್ಲಿ ಸ್ವಾಯತ್ತತೆಯನ್ನು ಮಾಡಲು ಸಾಧ್ಯವಾಗುತ್ತದೆ ವಿಭಿನ್ನ ಯಂತ್ರ ಭಾಗಗಳ ಮೇಲ್ವಿಚಾರಣೆ ವಿಭಿನ್ನ ಪ್ರಕ್ರಿಯೆಗಳು ಉತ್ಪಾದನಾ ಪ್ರಕ್ರಿಯೆಗಳು ಎಲ್ಲವನ್ನೂ ನೈಜ ಸಮಯದ ಮೇಲ್ವಿಚಾರಣೆಯಲ್ಲಿ ನೈಜ ಸಮಯದಲ್ಲಿ ಮಾಡಬಹುದು ನಂತರ ಎರಡನೇ ಉಪಯುಕ್ತತೆಯು ಮೂಲತಃ ಯಂತ್ರದ ಸ್ಥಿತಿಯ ಗೋಚರತೆಯನ್ನು ಸಾಧನದ ಸ್ಥಿತಿಯಲ್ಲಿ ಸುಧಾರಿಸುತ್ತದೆ ಮತ್ತು ಆದ್ದರಿಂದ ಗೋಚರತೆಯನ್ನು ಸುಧಾರಿಸುವಾಗ ಕಾರ್ಯಾಚರಣೆಯ ದಕ್ಷತೆಯು ವಿಭಿನ್ನ ಸಂವೇದಕಗಳ ಬಳಕೆಯ ಸಹಾಯದಿಂದ ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ ಗುಣಮಟ್ಟ ದಕ್ಷತೆಯನ್ನು ಗುಣಮಟ್ಟದ ನಿರ್ವಹಣೆ ದಕ್ಷತೆ ಎಲ್ಲವನ್ನು ಸುಧಾರಿಸುತ್ತದೆ ತದನಂತರ ಸುರಕ್ಷತೆಯನ್ನು ಸುಧಾರಿಸುವುದು ಅಲಭ್ಯತೆಯನ್ನು ಕಡಿಮೆ ಮಾಡುವುದು ಸಿಸ್ಟಮ್ ವೈಫಲ್ಯದ ಮುನ್ಸೂಚನೆ ಮತ್ತು ತಡೆಗಟ್ಟುವಿಕೆಯನ್ನು ಸುಧಾರಿಸುವುದು ರಿಮೋಟ್ ಡಯಾಗ್ನೋಸ್ಟಿಕ್ಸ್ ಈ ಎಲ್ಲಾ ವಿಷಯಗಳನ್ನು ಈ ವಿಭಿನ್ನ ಸಂವೇದಕಗಳು ಅಥವಾ ಸ್ಮಾರ್ಟ್ ಸಂವೇದಕಗಳ ಸಹಾಯದಿಂದ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಬಹುದು ಆದ್ದರಿಂದ ಸ್ಮಾರ್ಟ್ ಉತ್ಪಾದನಾ ಘಟಕದಲ್ಲಿ ಸಂವೇದನಾಶೀಲತೆಯನ್ನು ಸಮಗ್ರವಾಗಿ ನೋಡಲು ಪ್ರಯತ್ನಿಸೋಣ ನಾವು ಉತ್ಪಾದನಾ ಘಟಕವನ್ನು ಹೊಂದಿದ್ದೇವೆ ಎಂದು ಹೇಳೋಣ ಮತ್ತು ಈ ಸಂವೇದಕಗಳು ಹೇಗೆ ಪಾತ್ರವಹಿಸುತ್ತವೆ ಎಂಬುದನ್ನು ನಾವು ನೋಡಲು ಬಯಸುತ್ತೇವೆ ಆದ್ದರಿಂದ ನಾವು ಈ ಎಲ್ಲಾ ವಿಭಿನ್ನ ಅಂಶಗಳೊಂದಿಗೆ ಒಂದೊಂದಾಗಿ ಪ್ರಾರಂಭಿಸುತ್ತೇವೆ ಆದ್ದರಿಂದ ಈ ಚಿತ್ರದಲ್ಲಿ ನೀವು ನೋಡುವಂತೆ ಇದು ಸ್ಮಾರ್ಟ್ ಆಗಿದೆ ಇದು ಕೇಂದ್ರ ಸಂಸ್ಕರಣಾ ನಿಯಂತ್ರಣ ಮತ್ತು ಶೇಖರಣಾ ಘಟಕವಾಗಿದೆ ಎಂದು ಹೇಳೋಣ ಆದ್ದರಿಂದ ಇದು ಕೇಂದ್ರೀಯ ಸಂಸ್ಕರಣಾ ನಿಯಂತ್ರಣ ಮತ್ತು ಶೇಖರಣಾ ಘಟಕ ಎಂದು ಹೇಳೋಣ ಇದು ಮೂಲತಃ ಕೇಂದ್ರ ನಿಯಂತ್ರಕವಾಗಿದೆ ನಂತರ ನಾವು ಸಂಸ್ಕರಣೆ ಮಾತ್ರವಲ್ಲ ಸಂಗ್ರಹಣೆಯೂ ನಡೆಯುತ್ತದೆ ನಂತರ ನಾವು ಹೊಂದಿರುವ ರಿಮೋಟ್ ಕಂಟ್ರೋಲ್ ಯುನಿಟ್ ಇದು ಒಂದು ರೀತಿಯ ನಿಯಂತ್ರಣ ಕೇಂದ್ರದಂತಿದೆ ಇದರಿಂದ ಇಲ್ಲಿ ಉತ್ಪಾದನಾ ಪ್ರಕ್ರಿಯೆಗಳನ್ನು ಮೇಲ್ವಿಚಾರಣೆ ಮಾಡಲಾಗುತ್ತದೆ ಆದ್ದರಿಂದ ಇದು ರಿಮೋಟ್ ಕಂಟ್ರೋಲ್ ಯುನಿಟ್ ಆದ್ದರಿಂದ ಮೂಲತಃ ಇದು ನಿಯಂತ್ರಕ ಅಥವಾ ಬಳಕೆದಾರನು ಸ್ವಿಚ್ ಮಾಡುವ ಮೂಲಕ ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಸ್ಥಳವಾಗಿದೆ ಅಥವಾ ಉದಾಹರಣೆಗೆ ಯಾವುದೇ ಬಟನ್ ಆಫ್ ಮಾಡಿ ಆದ್ದರಿಂದ ಇದು ರಿಮೋಟ್ ಕಂಟ್ರೋಲ್ ಘಟಕವಾಗಿದೆ ನಂತರ ನಾವು ಇದು ಉತ್ಪಾದನಾ ಘಟಕವನ್ನು ಹೊಂದಿದ್ದೇವೆ ನಮ್ಮಲ್ಲಿ ಗುಣಮಟ್ಟದ ಪರೀಕ್ಷಾ ಘಟಕವಿದೆ ಮೂಲತಃ ಉತ್ಪಾದನೆಯ ನಂತರ ವಿಭಿನ್ನ ಉತ್ಪಾದನಾ ಭಾಗಗಳು ಇವುಗಳನ್ನು ತಯಾರಿಸಿದ ಭಾಗಗಳು ಅಥವಾ ಉತ್ಪಾದನಾ ಉತ್ಪನ್ನಗಳು ಎಂದು ಹೇಳೋಣ ಈ ತಯಾರಿಸಿದ ಉತ್ಪನ್ನಗಳು ಕನ್ವೇಯರ್ ಬೆಲ್ಟ್ ಮೂಲಕ ಹೋಗುತ್ತವೆ ಗುಣಮಟ್ಟದ ಪರೀಕ್ಷೆಯನ್ನು ಇಲ್ಲಿಯೇ ಮಾಡಲಾಗುವುದು ನಾವು ಊಹಿಸೋಣ ನಂತರ ಭಾಗಗಳು ಗುಣಮಟ್ಟ ಪರೀಕ್ಷೆಯನ್ನು ಪಡೆಯುತ್ತವೆ ಮತ್ತು ಮುಂದೆ ಸಾಗುತ್ತವೆ ಮತ್ತು ಅಂತಿಮವಾಗಿ ಅದು ಇಲ್ಲಿಗೆ ಬರಲಿದೆ ಮತ್ತು ನಾವು ಇಲ್ಲಿ ನಡೆಯುತ್ತಿರುವ ಉತ್ಪನ್ನದ ಈ ವಿಭಿನ್ನ ಘಟಕಗಳ ಎಣಿಕೆಯನ್ನು ಹೊಂದಲಿದ್ದೇವೆ ಎಣಿಕೆ ಇಲ್ಲಿ ನಡೆಯುತ್ತದೆ ಮತ್ತು ನಂತರ ಎಣಿಕೆಯ ನಂತರ ಪ್ಯಾಕೇಜಿಂಗ್ ನಡೆಯುತ್ತದೆ ನಮ್ಮಲ್ಲಿ ರೋಬೋಟಿಕ್ ತೋಳು ಅಥವಾ ರೋಬೋಟಿಕ್ ಸಾಧನವಿದೆ ಇದು ಈ ಪ್ಯಾಕೇಜಿಂಗ್ಗೆ ಸಹಾಯ ಮಾಡುತ್ತದೆ ಮತ್ತು ಅಂತಿಮವಾಗಿ ತಯಾರಿಸಿದ ಘಟಕಗಳನ್ನು ಪೆಟ್ಟಿಗೆಯಲ್ಲಿ ಅಥವಾ ಪ್ಯಾಕ್ ಮಾಡಿ ಸಾಗಿಸಲಾಗುತ್ತದೆ ಆದ್ದರಿಂದ ಸ್ಮಾರ್ಟ್ ಲಾಜಿಸ್ಟಿಕ್ಸ್ ಈ ಹಂತದಿಂದ ಚಿತ್ರಕ್ಕೆ ಬರಲಿದೆ ಆದ್ದರಿಂದ ಇವುಗಳು ಸ್ಮಾರ್ಟ್ ಉತ್ಪಾದನಾ ಘಟಕದ ವಿಭಿನ್ನ ಘಟಕಗಳಾಗಿವೆ ಎಂದು ನಾವು ಮಾಡಿದ್ದೇವೆ ಮತ್ತು ನೀವು ನೋಡುವಂತೆ ಈ ವಿಭಿನ್ನ ಘಟಕಗಳು ಇವೆಲ್ಲವೂ ವಿಭಿನ್ನ ಸಂವೇದನಾ ಘಟಕಗಳನ್ನು ಹೊಂದಿವೆ ಮತ್ತು ಸಂವೇದನಾ ಘಟಕಗಳು ಮಾತ್ರವಲ್ಲ ಈ ಘಟಕಗಳು ಅವರು ಪರಸ್ಪರ ಮಾತನಾಡಬಹುದು ಅವರು ಗ್ರಹಿಸಬಹುದು ಮತ್ತು ಅವರು ಮಾಹಿತಿಯನ್ನು ಎಲ್ಲೋ ಕಳುಹಿಸಬಹುದು ಮತ್ತು ಸಾಮಾನ್ಯವಾಗಿ ಈ ಸಂದರ್ಭದಲ್ಲಿ ಈ ಮಾಹಿತಿಯನ್ನು ಗ್ರಹಿಸಲಾಗುತ್ತದೆ ಮತ್ತು ಈ ಎಲ್ಲಾ ವಿಭಿನ್ನ ಘಟಕಗಳಿಂದ ಈ ಎಲ್ಲಾ ವಿಭಿನ್ನ ಮಾಹಿತಿಯನ್ನು ಕಳುಹಿಸಲಾಗುತ್ತದೆ ಮತ್ತು ಈ ಕೇಂದ್ರ ಸಂಸ್ಕರಣಾ ಘಟಕ ಅಥವಾ ಕೇಂದ್ರ ನಿಯಂತ್ರಕ ಅಥವಾ ಸಂಗ್ರಹಣೆ ಘಟಕಕೆ ಕಳುಹಿಸಲಾಗುತ್ತದೆ ಆದ್ದರಿಂದ ಇದನ್ನು ನೇರವಾಗಿ ಅಥವಾ ಮಲ್ಟಿ ಹಬ್ ಸಂವಹನದ ಮೂಲಕ ಕಳುಹಿಸಲಾಗುವುದು ಬಹುಶಃ ಮಧ್ಯಂತರ ನೋಡ್ ಆಗಿರುವ ಈ ನಿರ್ದಿಷ್ಟ ನೋಡ್ ಮೂಲಕ ಉತ್ಪಾದನಾ ಸ್ಥಾವರದಲ್ಲಿನ ಈ ಎಲ್ಲಾ ವಿಭಿನ್ನ ಬಿಂದುಗಳಿಂದ ಈ ಎಲ್ಲಾ ಡೇಟಾವನ್ನು ಸಂಗ್ರಹಿಸುತ್ತದೆ ಮತ್ತು ಅದನ್ನು ಕೇಂದ್ರ ಸಂಸ್ಕಾರಕ ಕಳುಹಿಸುತ್ತದೆ ಆದ್ದರಿಂದ ನಾವು ಈ ರಿಮೋಟ್ ಸ್ವಿಚ್ ಅನ್ನು ಆನ್ ಅಥವಾ ಆಫ್ ಮಾಡಿದ್ದೇವೆ ಇದು ಮೂಲತಃ ಪ್ರಕ್ರಿಯೆಯ ಪ್ರಕ್ರಿಯೆ ಅಥವಾ ಸ್ವಿಚ್ಗಳನ್ನು ಪ್ರಾರಂಭಿಸುತ್ತದೆ ಮತ್ತು ಅದು ಬಳಕೆದಾರರು ಕುಳಿತಿರುವ ಕೇಂದ್ರ ನಿಯಂತ್ರಕದಿಂದ ಮತ್ತು ನಂತರ ಅದನ್ನು ಸ್ವಿಚ್ ಮಾಡಲಾಗಿದೆ ಎಂದು ಹೇಳೋಣ ಆದ್ದರಿಂದ ನೀವು ಪ್ರಕ್ರಿಯೆಯನ್ನು ಆನ್ ಮಾಡಿ ಅದನ್ನು ಸ್ವಿಚ್ ಆನ್ ಮಾಡಿದ ನಂತರ ಆ ಡೇಟಾವನ್ನು ಕೇಂದ್ರ ಸಂಸ್ಕರಣಾ ಘಟಕಕ್ಕೆ ಕಳುಹಿಸಲಾಗುತ್ತದೆ ಮತ್ತು ಅದನ್ನು ಒಂದು ಸಿಗ್ನಲ್ಗೆ ಕಳುಹಿಸಿದರೆ ಘಟಕದ ಸಂಕೇತವನ್ನು ಆ ಕಾರ್ಖಾನೆಗೆ ಕಳುಹಿಸಲಾಗುತ್ತದೆ ಉತ್ಪಾದನಾ ಘಟಕಕ್ಕೆ ಕಳುಹಿಸಲಾಗುತ್ತದೆ ಆದ್ದರಿಂದ ಉತ್ಪಾದನಾ ಪ್ರಕ್ರಿಯೆಯು ಇಲ್ಲಿಂದ ಪ್ರಾರಂಭವಾಗುತ್ತದೆ ಆದ್ದರಿಂದ ಗ್ರಹಿಸಿದ ಮತ್ತು ಕಳುಹಿಸಲಾದ ಈ ಎಲ್ಲಾ ಡೇಟಾವನ್ನು ಈ ಕೇಂದ್ರ ಸಂಸ್ಕರಣಾ ಘಟಕದಲ್ಲಿ ಸಂಗ್ರಹಿಸಲಾಗುತ್ತದೆ ಆದ್ದರಿಂದ ಉತ್ಪಾದನೆಯು ಪ್ರಾರಂಭವಾಗುತ್ತದೆ ಉತ್ಪಾದನೆಯು ಪ್ರಾರಂಭವಾಗುತ್ತದೆ ಮತ್ತು ನಂತರ ಈ ಪ್ರತಿಯೊಂದು ತಯಾರಿಸಿದ ಘಟಕಗಳನ್ನು ಉತ್ಪಾದಿಸಲಾಗುತ್ತದೆ ಮತ್ತು ಮುಂದಿನ ಪ್ರಕ್ರಿಯೆಗಾಗಿ ಕನ್ವೇಯರ್ ಮೇಲೆ ಹಾಕಲಾಗುತ್ತದೆ ಆದ್ದರಿಂದ ಮುಂದಿನ ಹಂತವು ಮೂಲತಃ ಗುಣಮಟ್ಟದ ಪರೀಕ್ಷೆಯಾಗಿದೆ ಈ ತಯಾರಿಸಿದ ಉತ್ಪನ್ನಗಳ ಘಟಕದಿಂದ ಘಟಕಕೆ ಗುಣಮಟ್ಟವನ್ನು ಪರೀಕ್ಷಿಸಿ ಆದ್ದರಿಂದ ಈ ಘಟಕವು ಈ ಗುಣಮಟ್ಟದ ಪರೀಕ್ಷೆಯನ್ನು ಮಾಡಲಿದೆ ಮತ್ತು ನಂತರ ಈ ನಿರ್ದಿಷ್ಟ ಸನ್ನಿವೇಶದಲ್ಲಿ ಈ ಡೇಟಾವನ್ನು ಇಲ್ಲಿಂದ ಕಳುಹಿಸಲಾಗುವುದು ಈ ಹಂತದಿಂದ ನೀವು ನೋಡುವಂತೆ ಅದನ್ನು ಗ್ರಹಿಸಲಾಗುತ್ತದೆ ಮತ್ತು ಇಲ್ಲಿಗೆ ಕಳುಹಿಸಲಾಗುತ್ತದೆ ಮತ್ತು ಇದು ಒಂದು ರೀತಿಯ ಮಧ್ಯಂತರ ಹಾಪ್ ಕರೆಂಟ್ ರೀತಿಯ ವಯಸ್ಸಾದ ಸಾಧನದಂತೆ ಈ ಎಲ್ಲಾ ವಿಭಿನ್ನ ಡೇಟಾವನ್ನು ಸಂಗ್ರಹಿಸಲು ಹೋಗುತ್ತದೆ ಮತ್ತು ನಂತರ ಅದು ಇಲ್ಲಿ ಭಾಗಶಃ ಅಥವಾ ಸಂಪೂರ್ಣವಾಗಿ ಈ ಡೇಟಾವನ್ನು ಪ್ರಕ್ರಿಯೆಗೊಳಿಸುತ್ತದೆ ಕೇಂದ್ರ ಪ್ರೊಸೆಸರ್ಗೆ ಕಳುಹಿಸಲಾಗುವುದು ನಂತರ ಉತ್ಪನ್ನವು ಚಲಿಸುತ್ತದೆ ಈ ನಿರ್ದಿಷ್ಟ ಹಂತಕ್ಕೆ ಬರುತ್ತದೆ ಅಲ್ಲಿ ಉತ್ಪಾದನೆಯ ಘಟಕಗಳ ಸಂಖ್ಯೆಯನ್ನು ಎಣಿಸುವುದು ಉತ್ಪಾದಿಸಲಾಗಿಲ್ಲ ಆದರೆ ಪರೀಕ್ಷಿಸಿದ ಘಟಕಗಳು ಈ ಎಣಿಕೆಯು ಈ ಉತ್ಪನ್ನಗಳ ಎಣಿಕೆ ನಡೆಯುತ್ತದೆ ತದನಂತರ ಈ ಡೇಟಾವನ್ನು ಮತ್ತೆ ಗ್ರಹಿಸಲಾಗುತ್ತದೆ ಮತ್ತು ಆ ಮಧ್ಯಂತರ ನೋಡ್ಗೆ ಇಲ್ಲಿಗೆ ಕಳುಹಿಸಲಾಗುತ್ತದೆ ಈ ಮಧ್ಯಂತರ ನೋಡ್ ಮತ್ತೆ ಈ ಮಾಹಿತಿಯನ್ನು ಮತ್ತಷ್ಟು ಪ್ರಕ್ರಿಯೆಗೊಳಿಸಲು ಮತ್ತು ಸಂಗ್ರಹಿಸಲು ಕೇಂದ್ರ ಪ್ರೊಸೆಸರ್ಗೆ ಕಳುಹಿಸುತ್ತದೆ ನಂತರ ಉತ್ಪನ್ನವು ಮತ್ತಷ್ಟು ಚಲಿಸುತ್ತದೆ ಅದನ್ನು ಪ್ಯಾಕ್ ಮಾಡಲಾಗಿದೆ ಮತ್ತು ಮಾಹಿತಿಯನ್ನು ಮತ್ತೆ ನೇರವಾಗಿ ಇಲ್ಲಿಗೆ ಕಳುಹಿಸಲಾಗುವುದಿಲ್ಲ ನೀವು ಇಲ್ಲಿ ನೋಡುವಂತೆ ಇದು ನೇರವಾಗಿ ಕೇಂದ್ರ ಪ್ರೊಸೆಸರ್ಗೆ ಕಳುಹಿಸಲಾಗಿದೆ ಎಂದು ತೋರಿಸುತ್ತದೆ ಹಿಂದಿನ ಉದಾಹರಣೆಯಲ್ಲಿ ಈ ಎಲ್ಲಾ ಘಟಕಗಳು ಅದನ್ನು ಆ ಮಧ್ಯಂತರ ನೋಡ್ ಮತ್ತು ಈ ಮಧ್ಯಂತರ ನೋಡ್ಗೆ ಕಳುಹಿಸುತ್ತಿದ್ದವು ಪ್ರತಿಯಾಗಿ ಅದನ್ನು ಸೆಂಟ್ರಲ್ ಪ್ರೊಸೆಸರ್ಗೆ ಕಳುಹಿಸುತ್ತಿದ್ದವು ಮತ್ತು ಇಲ್ಲಿ ಈ ಪ್ಯಾಕೇಜಿಂಗ್ ಯೂನಿಟ್ ಅದರಲ್ಲಿರುವ ಯಾವುದೇ ಮಾಹಿತಿಯನ್ನು ನೇರವಾಗಿ ಕೇಂದ್ರ ಪ್ರೊಸೆಸರ್ಗೆ ಕಳುಹಿಸುತ್ತದೆ ಮತ್ತು ಇದನ್ನು ಮಾಡಲು ಎರಡು ಮಾರ್ಗಗಳಿವೆ ಎಂದು ನಾನು ನಿಮಗೆ ಹೇಳುತ್ತಿದ್ದೇನೆ ಆದ್ದರಿಂದ ಒಂದು ಮಾರ್ಗವೆಂದರೆ ಮೂಲಭೂತವಾಗಿ ನೀವು ಅದನ್ನು ಕೆಲವು ಮಧ್ಯಂತರ ನೋಡ್ಗೆ ಕಳುಹಿಸುವುದು ಮತ್ತು ಇದು ಸಂವೇದನಾ ಹಂತದಿಂದ ದೂರವಿರುವುದಿಲ್ಲ ಮತ್ತು ಮೂಲತಃ ಈ ಉದಾಹರಣೆಯನ್ನು ಇಲ್ಲಿ ತೋರಿಸಲಾಗಿದೆ ಮತ್ತು ಒಮ್ಮೆ ಇದನ್ನು ಮಾಡಿದ ನಂತರ ಪ್ರಯೋಜನವೆಂದರೆ ನೀವು ಸಂಸ್ಕರಣೆಯ ಪರಿಭಾಷೆಯಲ್ಲಿ ಗ್ರಹಿಸಿದ ಡೇಟಾಗೆ ಪ್ರತಿಕ್ರಿಯೆ ತ್ವರಿತವಾಗಿ ಪಡೆಯಬಹುದು ಆದರೆ ಸಾಮಾನ್ಯವಾಗಿ ಈ ಮಧ್ಯಂತರ ನೋಡ್ಗಳು ಸಾಕಷ್ಟು ಸಂಸ್ಕರಣೆ ಮಾಡಲು ಸುಸಜ್ಜಿತವಾಗಿಲ್ಲದ ಕಾರಣ ಅವು ಸಾಮಾನ್ಯವಾಗಿ ಹೆಚ್ಚಿನ ಶಕ್ತಿಯ ಕಂಪ್ಯೂಟೇಶನಲ್ ಸಾಧನಗಳಲ್ಲ ಆದ್ದರಿಂದ ಭಾಗಶಃ ಅವರು ಕೆಲವು ಸಂಸ್ಕರಣೆಗಳನ್ನು ಮಾಡಬಹುದು ಆದರೆ ನಂತರ ಉಳಿದ ಮಾಹಿತಿಯನ್ನು ಅವರು ಡೇಟಾ ಸೆಂಟರ್ ಅಥವಾ ಕ್ಲೌಡ್ ಅಥವಾ ಯಾವುದೇ ಮುಂದಿನ ಪ್ರಕ್ರಿಯೆಗಾಗಿ ಕೇಂದ್ರೀಯ ಪ್ರೊಸೆಸರ್ಗೆ ಕಳುಹಿಸುತ್ತಾರೆ ಮತ್ತು ಈ ಸಂದರ್ಭದಲ್ಲಿ ಈ ಉದಾಹರಣೆಯಲ್ಲಿ ಅದನ್ನು ನೇರವಾಗಿ ಸೆಂಟ್ರಲ್ ಪ್ರೊಸೆಸರ್ಗೆ ಕಳುಹಿಸುವುದು ಪರ್ಯಾಯವಾಗಿದೆ ಮತ್ತು ಈ ಪ್ಯಾಕೇಜಿಂಗ್ ಘಟಕವು ಈ ಮಧ್ಯಂತರ ನೋಡ್ನ ಸಹಾಯವನ್ನು ತೆಗೆದುಕೊಳ್ಳುವ ಬದಲು ನೇರವಾಗಿ ಸೆಂಟ್ರಲ್ ಪ್ರೊಸೆಸರ್ಗೆ ಕಳುಹಿಸುತ್ತಿದೆ ಮತ್ತು ಇದು ಪರ್ಯಾಯವಾಗಿದೆ ಆದ್ದರಿಂದ ಎರಡನ್ನೂ ಮಾಡುವುದರಿಂದ ಅನುಕೂಲಗಳು ಮತ್ತು ಅನಾನುಕೂಲಗಳು ಇವೆ ಉತ್ಪನ್ನವು ಮತ್ತಷ್ಟು ಚಲಿಸುತ್ತದೆ ಇವುಗಳನ್ನು ಪ್ಯಾಕ್ ಮಾಡಿದ ನಂತರ ಮತ್ತು ಸ್ವಯಂಚಾಲಿತವಾಗಿ ಉತ್ಪನ್ನಗಳನ್ನು ಟ್ರಕ್ಗಳು ಅಥವಾ ಯಾವುದೇ ವಾಹನದಲ್ಲಿ ಲೋಡ್ ಮಾಡಲಾಗುತ್ತದೆ ಈ ಉತ್ಪನ್ನಗಳನ್ನು ಸಾಗಿಸಲು ಹೋಗುವ ಪ್ಯಾಕೇಜ್ಗಳನ್ನು ಟ್ರಕ್ನಲ್ಲಿ ಲೋಡ್ ಮಾಡಲಾಗುತ್ತದೆ ಮತ್ತು ಆ ಮಾಹಿತಿಯನ್ನು ಆ ಕೇಂದ್ರ ಪ್ರೊಸೆಸರ್ಗೆ ಕಳುಹಿಸಲಾಗುತ್ತದೆ ಆದ್ದರಿಂದ ಒಟ್ಟಾರೆಯಾಗಿ ಈ ಬಾಣಗಳು ಮೂಲಭೂತವಾಗಿ ಸಂವೇದನಾ ಮತ್ತು ನಂತರ ಸಂವಹನವು ಈ ಎಲ್ಲಾ ವಿಭಿನ್ನ ಬಿಂದುಗಳಲ್ಲಿ ಸಂವೇದನವನ್ನು ಎಲ್ಲಿ ನಡೆಸಿತು ಎಂಬುದನ್ನು ತೋರಿಸುತ್ತದೆ ಆದರೆ ಈ ಹಸಿರು ಬಾಣಗಳು ಆ ಸಂವೇದನಾ ದತ್ತಾಂಶವು ಈ ಮೂಲಕ ಹೇಗೆ ಹರಿಯುತ್ತದೆ ಎಂಬುದನ್ನು ತೋರಿಸುತ್ತದೆ ಈ ಉತ್ಪಾದನಾ ಘಟಕದ ಮೂಲಕ ಸೆಂಟ್ರಲ್ ಪ್ರೊಸೆಸರ್ಗೆ ಇದನ್ನೇ ಇಲ್ಲಿ ತೋರಿಸಲಾಗಿದೆ ಆದ್ದರಿಂದ ಹಿಂತಿರುಗಿ ನೋಡಿದಾಗ ಈ ಸಂವೇದನಾ ಸಾಧನಗಳು ಬಹಳ ಮುಖ್ಯವೆಂದು ನಾವು ನೋಡಿದ್ದೇವೆ ಆದ್ದರಿಂದ ಈ ಸಂವೇದನಾ ಸಾಧನಗಳು ಸಂವೇದಕವನ್ನು ಹೊಂದಿವೆ ಇದು ವಾಸ್ತವವಾಗಿ ಅಂಶವಾಗಿದೆ ಇದು ಪರಿಸರದ ಈ ಬದಲಾವಣೆಗಳಿಗೆ ಅಥವಾ ಯಾವುದೇ ಇತರ ವಿಷಯಗಳಿಗೆ ಸೂಕ್ಷ್ಮವಾಗಿರುತ್ತದೆ ಅವರು ಗ್ರಹಿಸಬೇಕು ಆದ್ದರಿಂದ ಈ ಸಂವೇದಕಗಳು ಕೇಂದ್ರೀಯವಾಗಿವೆ ನಂತರ ನಾವು ಇತರ ಘಟಕಗಳನ್ನು ಹೊಂದಿದ್ದೇವೆ ಪ್ರೊಸೆಸರ್ ಬ್ಯಾಟರಿಯಂತಹ ವಿದ್ಯುತ್ ನಿರ್ವಹಣಾ ಘಟಕ ಅಥವಾ ಯಾವುದೇ ಪ್ರೊಸೆಸರ್ ಒಂದಾಗಿದೆ ಅವರು ಸ್ವಲ್ಪ ಸಂಸ್ಕರಣೆಯನ್ನು ಮಾಡುತ್ತಾರೆ ಮತ್ತು ನಂತರ ಸಂವಹನಕ್ಕಾಗಿ ಸಾಮಾನ್ಯವಾಗಿ ಇದು ನಿಸ್ತಂತು ಸಂವಹನ ಮಾಡ್ಯೂಲ್ ಆದರೆ ಇದು ವೈರ್ಲೆಸ್ ಆಗಿರಬೇಕು ಎಂದು ಅಗತ್ಯವಿಲ್ಲ ಆದರೆ ವಿಶಿಷ್ಟವಾಗಿ ಇದು IOTಯಲ್ಲಿ ವೈರ್ಲೆಸ್ ಆಗಿರುತ್ತದೆ ಆದರೆ ಇದನ್ನು ವೈರ್ ಮಾಡಬಹುದು ಅಥವಾ ವೈರ್ಡ್ ಮತ್ತು ವೈರ್ಲೆಸ್ ಸಂವಹನ ಎರಡರ ಮಿಶ್ರಣವೂ ಆಗಿರಬಹುದು ಆದ್ದರಿಂದ ಇದು ವಿಶಿಷ್ಟ ರಚನೆ ಅಥವಾ IoT ಸಂವೇದನಾ ಸಾಧನದ ಬ್ಲಾಕ್ ರೇಖಾಚಿತ್ರವಾಗಿದೆ ಆದ್ದರಿಂದ ನಾವು ಈ ಪ್ರತಿಯೊಂದು ಸಂವೇದಕಗಳನ್ನು ಒಂದೊಂದಾಗಿ ನೋಡೋಣ ನಾವು ತಾಪಮಾನ ಸಂವೇದಕದೊಂದಿಗೆ ಪ್ರಾರಂಭಿಸುತ್ತೇವೆ ಆದ್ದರಿಂದ ಕೈಗಾರಿಕೆಗಳಲ್ಲಿ ಬಳಸಲಾಗುವ ಹಲವು ಹಲವು ವಿಭಿನ್ನ ರೀತಿಯ ಸಂವೇದಕಗಳು ಮತ್ತು ತಾಪಮಾನ ಸಂವೇದಕಗಳು ಸಾಮಾನ್ಯವಾಗಿ ಕಂಡುಬರುವ ತಾಪಮಾನ ಸಂವೇದಕಗಳು ಒಮ್ಮೆ ನೋಡಲು ಅಥವಾ ಮೇಲ್ವಿಚಾರಣೆ ಮಾಡಲು ಉತ್ಪನ್ನದ ಕೆಲವು ಭಾಗಗಳು ಅದರ ತಾಪಮಾನವನ್ನು ತಯಾರಿಸುತ್ತವೆಯೇ ಒಂದು ನಿರ್ದಿಷ್ಟ ಮಿತಿ ಅಥವಾ ನಿರ್ದಿಷ್ಟ ಸಂಯುಕ್ತ ವಿಭಾಗದ ಕೆಳಗೆ ಇರುತ್ತದೆ ಕಾರ್ಖಾನೆಯಲ್ಲಿನ ಕೋಣೆಯು ಒಂದು ನಿರ್ದಿಷ್ಟ ತಾಪಮಾನದ ಮಿತಿಗಿಂತ ಕೆಳಗಿರುತ್ತದೆ ಆದ್ದರಿಂದ ತಾಪಮಾನ ಮಾನಿಟರಿಂಗ್ ತುಂಬಾ ಸಾಮಾನ್ಯವಾಗಿದೆ ಇದು ಹೆಚ್ಚಿನ ಸ್ಮಾರ್ಟ್ ಕಾರ್ಖಾನೆಗಳು ಮತ್ತು ಉತ್ಪಾದನಾ ಸ್ಥಾವರಗಳಲ್ಲಿ ತುಂಬಾ ಅಗತ್ಯವಾಗಿರುತ್ತದೆ ಆದ್ದರಿಂದ ನಾವು ತಾಪಮಾನ ಸಂವೇದಕದ ಉದಾಹರಣೆಯನ್ನು ಹೊಂದಿದ್ದೇವೆ ಅದು ಅನಲಾಗ್ ರೂಪಾಂತರ ಅನಲಾಗ್ ತಾಪಮಾನ ಸಂವೇದಕವಾಗಿದೆ ಆದ್ದರಿಂದ ನಾವು ಅನಲಾಗ್ ತಾಪಮಾನ ಸಂವೇದಕಗಳನ್ನು ಹೊಂದಬಹುದು ನಾವು ಡಿಜಿಟಲ್ ತಾಪಮಾನ ಸಂವೇದಕಗಳನ್ನು ಹೊಂದಬಹುದು ಈ ರೂಪಾಂತರ ಈ ಮಾದರಿ LM 35 ಇದು ಅನಲಾಗ್ ತಾಪಮಾನ ಸಂವೇದಕವಾಗಿದೆ ಇದು ಅನಲಾಗ್ ವೋಲ್ಟೇಜ್ ಅನ್ನು ಉತ್ಪಾದಿಸುತ್ತದೆ ಆದ್ದರಿಂದ ಈ ತಾಪಮಾನ ಸಂವೇದಕವನ್ನು ಕೈಗಾರಿಕಾ ಅಪ್ಲಿಕೇಶನ್ಗಳಲ್ಲಿ ಬಳಸಬಹುದು ತಾಪಮಾನವನ್ನು ಪರಿಶೀಲಿಸಲು ಅಥವಾ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬಳಸುತ್ತಿರುವ ವಿವಿಧ ಸಾಧನಗಳ ತಾಪಮಾನವನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲು ಉಪಯುಕ್ತವಾಗಿರುತ್ತದೆ ಈ ಉದಾಹರಣೆಯಲ್ಲಿ ಈ LM 35 ಕೆಲವು ಔಟ್ಪುಟ್ ವೋಲ್ಟೇಜ್ ಅನ್ನು ಉತ್ಪಾದಿಸುತ್ತದೆ ಕೆಲವು ಔಟ್ಪುಟ್ ವೋಲ್ಟೇಜ್ ಇದು ಸೆಲ್ಸಿಯಸ್ ತಾಪಮಾನಕ್ಕೆ ರೇಖೀಯವಾಗಿ ಅನುಪಾತದಲ್ಲಿರುತ್ತದೆ ಇದು ಸೆಲ್ಸಿಯಸ್ ತಾಪಮಾನಕ್ಕೆ ಅನುಪಾತದಲ್ಲಿರುತ್ತದೆ ಆದ್ದರಿಂದ ನಾವು ಈ ಸಂದರ್ಭದಲ್ಲಿ ಈ LM 35 ಮೂರು ವಿಭಿನ್ನ ಪಿನ್ಗಳೊಂದಿಗೆ ಬರುತ್ತದೆ ಒಂದು ಈ ವೋಲ್ಟೇಜ್ ಒಂದು VCC ADC ಅನಲಾಗ್ ಟು ಡಿಜಿಟಲ್ ಪರಿವರ್ತನೆಗಾಗಿ ಮತ್ತು ನಂತರ ನಾವು ನೆಲವನ್ನು ಹೊಂದಿದ್ದೇವೆ ಆದ್ದರಿಂದ ಈ ಪ್ರತಿಯೊಂದು ಘಟಕಗಳನ್ನು ಇಲ್ಲಿ ನೋಡೋಣ ಆದ್ದರಿಂದ ಇದು LM 35 ಅಲ್ಲ ಆದರೆ ಇದು ತಾಪಮಾನ ಸಂವೇದಕಕ್ಕೆ ಉದಾಹರಣೆಯಾಗಿದೆ ನಮ್ಮಲ್ಲಿ LM 35 ಮಾದರಿ ಇಲ್ಲ ಆದರೆ ನೀವು ನೋಡುವಂತೆ ನಾವು ಈ ತಾಪಮಾನ ಸಂವೇದಕವನ್ನು ಬಳಸುತ್ತಿದ್ದೇವೆ ಮತ್ತು ಆದ್ದರಿಂದ ಇದು ಮೂರು ಪಿನ್ಗಳ ವಿಭಿನ್ನತೆಯನ್ನು ಹೊಂದಿದೆ ಎಂದು ನಾನು ನಿಮಗೆ ಹೇಳಿದೆ ಆದ್ದರಿಂದ ಒಂದು ಮೂಲಭೂತವಾಗಿ ನೆಲವಾಗಿದೆ ಎರಡನೆಯದು ನಿಜವಾಗಿ ಸಂಕೇತವನ್ನು ಕಳುಹಿಸಲು ಮತ್ತು ಮೂರನೆಯದು ಅತ್ಯಧಿಕ ವೋಲ್ಟೇಜ್ ಅನ್ನು ಕಳುಹಿಸಲು ಸಾಮಾನ್ಯವಾಗಿ ಇದು 5 ವೋಲ್ಟ್ಗಳು ಈ ಸಂದರ್ಭದಲ್ಲಿ ಇದು 5 ವೋಲ್ಟ್ ಅಥವಾ 3 3 ವೋಲ್ಟ್ ಆಗಿರಬಹುದು ಈ ನಿರ್ದಿಷ್ಟ ಸಂವೇದಕಕ್ಕೆ ಇದು 5 ವೋಲ್ಟ್ ಆಗಿದೆ ಆದ್ದರಿಂದ ಈ ನೀಲಿ ಬಣ್ಣದ ತಂತಿಯು ಮೂಲತಃ 5 ವೋಲ್ಟ್ಗೆ ಸಂಪರ್ಕಿಸುವ ಒಂದು ಯಂತ್ರ ಇದು ಸಂವೇದಕವನ್ನು ಸಂಪರ್ಕಿಸುವ ಮೈಕ್ರೋಕಂಟ್ರೋಲರ್ ಆಗಿದೆ ಈ ನೀಲಿ ಬಣ್ಣದ ಒಂದು VCC 5 ವೋಲ್ಟ್ಗಳಿಗೆ ಸಂಪರ್ಕಿಸುತ್ತಿದೆ ನಂತರ ನಾವು ಈ ನೆಲವನ್ನು ಹೊಂದಿದ್ದೇವೆ ಈ ನೆಲವು ಕಪ್ಪು ಬಣ್ಣದ ತಂತಿಯಾಗಿದೆ ಆದ್ದರಿಂದ ಕಪ್ಪು ಬಣ್ಣದ ತಂತಿಯನ್ನು ಈ ಮೈಕ್ರೊಕಂಟ್ರೋಲರ್ನ ನೆಲಕ್ಕೆ ಸಂಪರ್ಕಿಸಲಾಗಿದೆ ಮತ್ತು ನಂತರ ನಾವು ಈ ಬಿಳಿ ಬಣ್ಣವನ್ನು ಹೊಂದಿದ್ದೇವೆ ಇದು ಮೂಲತಃ ಸಿಗ್ನಲ್ ಅನ್ನು ಕಳುಹಿಸುವ ತಾಪಮಾನ ಮೌಲ್ಯವನ್ನು ನಿಜವಾದ ತಾಪಮಾನದ ಮೌಲ್ಯವನ್ನು ಗ್ರಹಿಸುತ್ತದೆ ಮತ್ತು ಈ ನಿರ್ದಿಷ್ಟ ತಂತಿಯ ಮೂಲಕ ಕಳುಹಿಸಲಾಗುತ್ತದೆ ಆದ್ದರಿಂದ ನೀವು ಈ ಸಂವೇದಕಗಳನ್ನು ಮೈಕ್ರೊಕಂಟ್ರೋಲರ್ಗೆ ಸಂಪರ್ಕಿಸಿದರೆ ಅದು ಹೇಗೆ ಕಾಣುತ್ತದೆ ಅದು ಈ ರೀತಿ ಕಾಣುತ್ತದೆ ತಾಪಮಾನ ಸಂವೇದಕಗಳು ಬಹಳ ಮುಖ್ಯ ಎಂದು ನಾನು ನಿಮಗೆ ಹೇಳುತ್ತಿದ್ದಂತೆ ನಾನು ನಿಮಗೆ ಅನಲಾಗ್ ತಾಪಮಾನ ಸಂವೇದಕವನ್ನು ತೋರಿಸಿದ್ದೇನೆ ಆದರೆ ನಾವು ಡಿಜಿಟಲ್ ತಾಪಮಾನ ಸಂವೇದಕಗಳನ್ನು ಸಹ ಹೊಂದಬಹುದು ಡಿಜಿಟಲ್ ತಾಪಮಾನ ಸಂವೇದಕದ ಕಾರ್ಯನಿರ್ವಹಣೆಯು ಅನಲಾಗ್ ಸಂವೇದಕಗಳು ಕಾರ್ಯನಿರ್ವಹಿಸುವ ರೀತಿಯಲ್ಲಿ ಸ್ವಲ್ಪ ವಿಭಿನ್ನವಾಗಿದೆ ಇದು ಡಿಜಿಟಲ್ ತಾಪಮಾನ ಸಂವೇದಕಕ್ಕೆ ಉದಾಹರಣೆಯಾಗಿದೆ ಮಾದರಿಯು DS1621 ಆಗಿದೆ ಮತ್ತು ಈ ನಿರ್ದಿಷ್ಟ ಸಂವೇದಕವು 9 ಬಿಟ್ಗಳ ತಾಪಮಾನ ಡೇಟಾವನ್ನು ಉತ್ಪಾದಿಸುತ್ತದೆ ಮತ್ತು ಈ ಸಂವೇದಕ ಡಿಜಿಟಲ್ ಸಂವೇದಕವು 2 7 ರಿಂದ 5 5 ವೋಲ್ಟ್ಗಳ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಬಳಕೆದಾರರು ಈ ನಿರ್ದಿಷ್ಟ ಸಂವೇದಕವನ್ನು ಬಳಸಿಕೊಂಡು ಥರ್ಮೋಸ್ಟಾಟಿಕ್ ಸೆಟ್ಟಿಂಗ್ಗಳನ್ನು ವ್ಯಾಖ್ಯಾನಿಸಬಹುದು ಮತ್ತು ನೀವು ಇಲ್ಲಿ ನೋಡುವಂತೆ ಇದು ಈ ಪ್ರೊಸೆಸರ್ ಅಥವಾ ಮೈಕ್ರೊಕಂಟ್ರೋಲರ್ಗೆ ಸಂಪರ್ಕಗೊಂಡಿದೆ ಇದು ಈ ಮೈಕ್ರೋಕಂಟ್ರೋಲರ್ ಘಟಕವಾಗಿದೆ ಮತ್ತು ನಾವು ನೆಲ VCC ಅನ್ನು ಹೊಂದಿದ್ದೇವೆ ಮತ್ತು ಇವು ಮೂಲತಃ ಪೋರ್ಟ್ಗಳಾಗಿವೆ I2C ಬಸ್ನಲ್ಲಿ ಈ SCL ಮೂಲತಃ ಗಡಿಯಾರ ಸಿಂಕ್ರೊನೈಸೇಶನ್ಗಾಗಿ ಮತ್ತು ಈ DA ಡೇಟಾ ಸ್ವಾಧೀನಕ್ಕಾಗಿ ಡೇಟಾ ಸ್ವಾಧೀನಪಡಿಸುವಿಕೆಯನ್ನು ಸಾಗಿಸುತ್ತದೆ ಆದ್ದರಿಂದ ಇದು I2C ಬಸ್ಗಾಗಿ ಈ ಪೋರ್ಟ್ಗಳು ಇವೆ ಮತ್ತು ಈ ರೆಜಿಸ್ಟರ್ಗಳು ಪುಲ್ ಆನ್ ಮಾಡುತ್ತವೆ ಆದ್ದರಿಂದ ನಾವು ಈ ಪುಲ್ ಆನ್ ರೆಜಿಸ್ಟರ್ಗಳನ್ನು ಹೊಂದಿದ್ದೇವೆ ಇದು ಮೂಲತಃ ಈ ಸಂಪರ್ಕ ಪ್ರಕ್ರಿಯೆಯಲ್ಲಿ ನಿರ್ದಿಷ್ಟ ರೀತಿಯಲ್ಲಿ ಸಹಾಯ ಮಾಡುತ್ತದೆ ಆದ್ದರಿಂದ ನಾನು ಈ ಪುಲ್ ಆನ್ ರೆಜಿಸ್ಟರ್ಗಳ ವಿವರಗಳನ್ನು ಪಡೆಯುತ್ತಿಲ್ಲ ಆದರೆ ಈ ಪುಲ್ ಆನ್ ರಿಜಿಸ್ಟರ್ಗಳು ಅಗತ್ಯವಿದೆ ಮತ್ತು ಅವು 4 7 ರಿಂದ 10 ಕಿಲೋ ಓಮ್ಗಳ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ ಆದ್ದರಿಂದ ನಾವು ಈ ರೀತಿಯಲ್ಲಿ ಈ ಡಿಜಿಟಲ್ ಸಂವೇದಕಗಳಿಂದ ಈ ಔಟ್ಪುಟ್ ಅನ್ನು ಉತ್ಪಾದಿಸಿದ್ದೇವೆ ಆದ್ದರಿಂದ ಇವುಗಳು ವಿಭಿನ್ನವಾದ ಉತ್ಪನ್ನಗಳಾಗಿವೆ ಆದ್ದರಿಂದ ಔಟ್ಪುಟ್ಗಳನ್ನು ಮೂಲತಃ 9 ಬಿಟ್ಗಳ ತಾಪಮಾನ ಡೇಟಾದಂತೆ ರಚಿಸಲಾಗಿದೆ ಮತ್ತು ಇವು ಕೊನೆಯ ಮೂರು ಬಿಟ್ಗಳಾಗಿವೆ ಇವುಗಳನ್ನು ಇಲ್ಲಿ ತೋರಿಸಲಾಗಿದೆ ಮತ್ತು ನಾವು ಇವುಗಳೆಲ್ಲದರ ಸಂಯೋಜನೆಯನ್ನು ಹೊಂದಬಹುದು ಅದು ಮೂಲತಃ 000 ಅಥವಾ ಕ್ರಮಪಲ್ಲಟನೆಯಾಗಿರಬಹುದು ಕ್ರಮಪಲ್ಲಟನೆ 011 ಇಲ್ಲಿ ಇದು 011 ಆಗಿದೆ ಇವು ಮೂಲತಃ ವಿಭಿನ್ನ ಅರ್ಥಗಳಾಗಿವೆ ನನ್ನ ಪ್ರಕಾರ ಈ 000 ಪ್ರತಿಯೊಂದೂ ಈ ಸಂವೇದಕ ಸಾಧನಗಳಲ್ಲಿ ಒಂದಕ್ಕೆ ಒಂದು ರೀತಿಯ ಸಂವೇದಕ ಸಂಪರ್ಕ ಸಂಪರ್ಕಕ್ಕೆ ಸಂಬಂಧಿಸಿರುತ್ತದೆ ನಂತರ ಇನ್ನೊಂದಕ್ಕೆ 011 ನಂತರ ನಾವು ಸಾಮಾನ್ಯವಾಗಿ ಬಳಸುವ ಮತ್ತೊಂದು ಕೈಗಾರಿಕಾ ಸಂವೇದಕವನ್ನು ನೋಡುತ್ತೇವೆ ಇದು ವೇಗವರ್ಧಕ ಸಂವೇದಕವಾಗಿದೆ ಮತ್ತು ಇದು ಈ ಅಕ್ಸೆಲೆರೊಮೀಟರ್ ಸಂವೇದಕವಾಗಿದೆ ಇದನ್ನು ಇಲ್ಲಿ ತೋರಿಸಲಾಗಿದೆ ಇದು ಮೂಲತಃ ಈ ADXL335 ಅಕ್ಸೆಲೆರೊಮೀಟರ್ ಸಂವೇದಕವು ಹೇಗೆ ಕಾಣುತ್ತದೆ ಮತ್ತು ಇವು ವಿಭಿನ್ನ ಪಿನ್ ಕಾನ್ಫಿಗರೇಶನ್ಗಳಾಗಿವೆ ಈ ವೇಗವರ್ಧಕ ಸಂವೇದಕಗಳು ಈ ರೀತಿಯಲ್ಲಿ ಮೈಕ್ರೊಕಂಟ್ರೋಲರ್ಗೆ ಸಂಪರ್ಕ ಹೊಂದಿವೆ ಮೊದಲನೆಯದು ಈ VCC ಕಾರ್ಯಾಚರಣೆಯ ಗರಿಷ್ಠ ವೋಲ್ಟೇಜ್ಗೆ ಅನುರೂಪವಾಗಿದೆ ನಂತರ ನೀವು ಈ ADC ಗಳನ್ನು ಹೊಂದಿದ್ದೀರಿ ADCI ಆದ್ದರಿಂದ 0 ADC 0 1 2 ಮತ್ತು ನೆಲ ಮತ್ತು ಇವುಗಳು ವಾಸ್ತವವಾಗಿ ಡೇಟಾವನ್ನು ಸಾಗಿಸಲು ಜವಾಬ್ದಾರರಾಗಿರುತ್ತವೆ ಮತ್ತು ನಾವು ಇಲ್ಲಿ 3 ADC ಗಳನ್ನು ಏಕೆ ಹೊಂದಿದ್ದೇವೆ ಏಕೆಂದರೆ ಅಕ್ಸೆಲೆರೊಮೀಟರ್ ಡೇಟಾವು X Y ಮತ್ತು Z ನಿರ್ದೇಶಾಂಕ ಮೌಲ್ಯಗಳಾಗಿ ಬರುತ್ತದೆ ಮತ್ತು ಈ ಅನಲಾಗ್ ವೋಲ್ಟೇಜ್ಗಳು ಇರಬೇಕು ಈ ವಿಭಿನ್ನ ಪೋರ್ಟ್ಗಳು 0 1 ಮತ್ತು 2 ಮೂಲಕ ಈ ಪ್ರೊಸೆಸರ್ನಲ್ಲಿ ಸೆರೆಹಿಡಿಯಬೇಕು ಆದ್ದರಿಂದ ಇಲ್ಲಿ ಒಂದು ಅಕ್ಸೆಲೆರೊಮೀಟರ್ ಸಂವೇದಕದ ಉದಾಹರಣೆಯನ್ನು ನಾನು ನಿಮಗೆ ತೋರಿಸುತ್ತೇನೆ ಇದು ವೇಗವರ್ಧಕ ಸಂವೇದಕವಾಗಿದೆ ಇದು ಅಕ್ಸೆಲೆರೊಮೀಟರ್ ಸಂವೇದಕವಾಗಿದ್ದು ಅದು ಸ್ವಲ್ಪ ಚಿಕ್ಕದಾಗಿದೆ ಆದ್ದರಿಂದ ನೀವು ಅದನ್ನು ಚೆನ್ನಾಗಿ ನೋಡಲು ಸಾಧ್ಯವಾಗುವುದಿಲ್ಲ ಆದರೆ ಈ ಪಿನ್ ಕಾನ್ಫಿಗರೇಶನ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಕುರಿತು ನಾನು ನಿಮಗೆ ಹೇಳಿದರೆ ಇದು ನಿಮಗೆ ಸಾಕಷ್ಟು ಕಲ್ಪನೆಯನ್ನು ನೀಡುತ್ತದೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಇಲ್ಲಿ ನಾವು ನಿಮಗೆ ಬೇಕು ಎಂದು ಹೇಳುತ್ತಿದ್ದಂತೆ ನಾವು ಇಲ್ಲಿ 4 ತಂತಿಗಳನ್ನು ಹೊಂದಿದ್ದೇವೆ ಹಿಂದಿನ ಅನಲಾಗ್ ತಾಪಮಾನಕ್ಕಿಂತ ಭಿನ್ನವಾಗಿ ನಮ್ಮಲ್ಲಿ 4 ತಂತಿಗಳಿವೆ ಆದ್ದರಿಂದ ನಮ್ಮಲ್ಲಿ 4 ವೈರ್ಗಳಿವೆ ಮತ್ತು ನಮ್ಮಲ್ಲಿ 2 ರೆಜಿಸ್ಟರ್ಗಳಿವೆ ಇವುಗಳು ಪುಲ್ ಆನ್ ರಿಜಿಸ್ಟರ್ಗಳು ನಾನು ನಿಮಗೆ ಮೊದಲೇ ಹೇಳುತ್ತಿದ್ದೆ ಇವುಗಳು 2 ರಿಜಿಸ್ಟರ್ಗಳನ್ನು ಎಳೆಯುತ್ತವೆ ನೀವು ಈ ನೀಲಿ ಬಣ್ಣದ ಈ ರೆಜಿಸ್ಟರ್ಗಳನ್ನು ನೋಡಬಹುದು ಹಾಗಾದರೆ ಈ ಪಿನ್ಗಳು ಯಾವುದಕ್ಕೆ ಸಂಬಂಧಿಸಿವೆ ಆದ್ದರಿಂದ ನೀಲಿ ಬಣ್ಣವು ಕ್ಷಮಿಸಿ ಆದ್ದರಿಂದ ಈ ಎರಡು ನೀಲಿ ಮತ್ತು ಕ್ಷಮಿಸಿ ಹಳದಿ ಮತ್ತು ಬೂದು ಬಣ್ಣದ ಪದಗಳಿಗಿಂತ ಅವು ಮೂಲಭೂತವಾಗಿ ನೆಲ ಮತ್ತು VCC ಅನ್ನು ಸಂಪರ್ಕಿಸುತ್ತವೆ ಮೈದಾನ ಮತ್ತು VCC ಕೆಂಪು ಮತ್ತು ಕಿತ್ತಳೆ ಬಣ್ಣದವುಗಳು ವೇಗವರ್ಧಕ ಮೌಲ್ಯಗಳನ್ನು ಪಡೆಯುತ್ತಿವೆ ಆದ್ದರಿಂದ ನೀವು ಇಲ್ಲಿ ಚೆನ್ನಾಗಿ ನೋಡಲು ಸಾಧ್ಯವಿಲ್ಲ ಏಕೆಂದರೆ ಇದು ಗಾತ್ರದಲ್ಲಿ ತುಂಬಾ ಚಿಕ್ಕದಾಗಿದೆ ಆದರೆ ನಾನು ನಿಮ್ಮ ಮೇಲೆ ಪ್ರಭಾವ ಬೀರಲು ಬಯಸುತ್ತೇನೆ ಎಂದರೆ ನೀವು ಈ ವಿಭಿನ್ನ ಸಂವೇದಕಗಳಲ್ಲಿ ಯಾವುದನ್ನಾದರೂ ಅವುಗಳ ಪಿನ್ ಕಾನ್ಫಿಗರೇಶನ್ ಅನ್ನು ನೋಡಬಹುದು ಅದು ತೆರೆದ ಹಾರ್ಡ್ವೇರ್ ಆಗಿದ್ದರೆ ನೀವು ಪಡೆಯಬಹುದು ಈ ಪಿನ್ ಕಾನ್ಫಿಗರೇಶನ್ಗಳಿಗೆ ಸುಲಭವಾಗಿ ಪ್ರವೇಶ ಪಡೆಯಿರಿ ಮತ್ತು ಈ ಪಿನ್ ಕಾನ್ಫಿಗರೇಶನ್ಗಳಿಂದ ನೀವು ತಿಳಿಯುವಿರಿ ಯಾವ ಪಿನ್ ಮೂಲತಃ ಮೈಕ್ರೋಕಂಟ್ರೋಲರ್ನ ಯಾವ ಪೋರ್ಟ್ಗೆ ಸಂಪರ್ಕಿಸುತ್ತದೆ ಆದ್ದರಿಂದ ನೀವು ಮಾಡುವುದೇನೆಂದರೆ ಮೂಲತಃ ನೀವು ಸಂವೇದಕವನ್ನು ಮೈಕ್ರೊಕಂಟ್ರೋಲರ್ಗೆ ಈ ರೀತಿಯಲ್ಲಿ ಸಂಪರ್ಕಿಸುತ್ತೀರಿ ಇದು ಅಕ್ಸೆಲೆರೊಮೀಟರ್ ಸಂವೇದಕವಾಗಿದೆ ನಂತರ ನಾವು ಮತ್ತೊಂದು ಸಂವೇದಕವನ್ನು ಹೊಂದಿದ್ದೇವೆ ಅದು ಕೈಗಾರಿಕಾ ಬಳಕೆಗೆ ತುಂಬಾ ಸಾಮಾನ್ಯವಾಗಿದೆ ಅದು ಅನಿಲ ಸಂವೇದಕವಾಗಿದೆ ಮತ್ತು ಅನಿಲ ಸಂವೇದಕದ ವಿವಿಧ ವಿವಿಧ ರೂಪಾಂತರಗಳಿವೆ ಈ MQ 2 ಕೈಗಾರಿಕಾ ಅನ್ವಯಿಕೆಗಳಿಗಾಗಿ ಸಾಮಾನ್ಯವಾಗಿ ಬಳಸುವ ಅನಿಲ ಸಂವೇದಕವಾಗಿದೆ ಇದು ಅನಲಾಗ್ ಗ್ಯಾಸ್ ಸೆನ್ಸಾರ್ ಆಗಿದೆ ಇಲ್ಲಿ ನಾವು ಮೂರು ಪಿನ್ಗಳನ್ನು ಮಾತ್ರ ಹೊಂದಿದ್ದೇವೆ ಒಂದು ಗರಿಷ್ಠ ವೋಲ್ಟೇಜ್ VCC ನಂತರ ನಾವು ನೆಲವನ್ನು ಹೊಂದಿದ್ದೇವೆ ನೆಲವು ಮೂಲತಃ 0 ವೋಲ್ಟ್ಗಳಂತಿದೆ ಇದು ನಿಮ್ಮ ಪ್ಲಸ್ 5 ಅಥವಾ ಪ್ಲಸ್ 3 5 ವೋಲ್ಟ್ಗಳಂತಿದೆ ಮತ್ತು ನಂತರ ನೀವು ಈ ADC ಅನ್ನು ಹೊಂದಿದ್ದೀರಿ ಯಾವುದೇ ADC ಒಂದಾಗಿದೆ ಇದು ವಾಸ್ತವವಾಗಿ ಆ ಅನಿಲ ಸಂವೇದಕದಲ್ಲಿ ಏನನ್ನು ಗ್ರಹಿಸಿದೆ ಎಂಬುದರ ಕುರಿತು ಸಂಕೇತವನ್ನು ಒಯ್ಯುತ್ತದೆ ಆದ್ದರಿಂದ ಈ ಅನಿಲ ಸಂವೇದಕವು ಮೂಲಭೂತವಾಗಿ ವಿವಿಧ ಅನಿಲಗಳ ಸಾಂದ್ರತೆಯನ್ನು ಅಳೆಯುತ್ತದೆ ಮತ್ತು ಪತ್ತೆ ಮಾಡುತ್ತದೆ ಮತ್ತು ಅನಲಾಗ್ ವೋಲ್ಟೇಜ್ ರೂಪದಲ್ಲಿ LPG ಪ್ರೋಪೇನ್ ಮತ್ತು ಹೈಡ್ರೋಜನ್ ಸಾಂದ್ರತೆಯನ್ನು ಮೇಲ್ವಿಚಾರಣೆ ಮಾಡುವ ರೀತಿಯಲ್ಲಿ ಇದನ್ನು ಮಾಡಲಾಗಿದೆ ಆದ್ದರಿಂದ ಮೊದಲಿನಂತೆ ನಾನು ನಿಮಗೆ ಅನಿಲ ಸಂವೇದಕದ ಉದಾಹರಣೆಯನ್ನು ತೋರಿಸುತ್ತೇನೆ ನಾನು ನಿಮಗೆ ಅನಿಲ ಸಂವೇದಕವನ್ನು ತೋರಿಸುತ್ತೇನೆ ಆದ್ದರಿಂದ ಇದು ಅನಿಲ ಸಂವೇದಕ ಇದು ಅನಿಲ ಸಂವೇದಕ ಮತ್ತು ಈ ಅನಿಲ ಸಂವೇದಕವು ಮೂಲತಃ ಹಿಂದಿನ ಸಂವೇದಕಗಳಂತೆ ನೀವು ನೋಡುವಂತೆ 3 ಪಿನ್ಗಳು 3 ಅನ್ನು ಹೊಂದಿದೆ ಪಿನ್ಗಳು 3 ಪೋರ್ಟ್ಗಳು ಆದ್ದರಿಂದ ಯಾವ ಪಿನ್ ಮೂಲತಃ ಯಾವುದಕ್ಕೆ ಅನುರೂಪವಾಗಿದೆ ಎಂದು ನಾನು ನಿಮಗೆ ಹೇಳಿದಂತೆ ನೀವು ಇದನ್ನು ತಿಳಿದುಕೊಳ್ಳಬೇಕು ಆದ್ದರಿಂದ ಕೆಂಪು ಬಣ್ಣವು ಮೂಲತಃ ಈ VCC ಗೆ ಅನುರೂಪವಾಗಿದೆ ಈ ಕೆಂಪು ತಂತಿಯು 5 ವೋಲ್ಟ್ಗಳಿಗೆ ಪೋರ್ಟ್ ಆಗಿರುವ VCC ಗೆ ಸಂಪರ್ಕಿಸುತ್ತದೆ ನಂತರ ನೀವು ಈ ನಿರ್ದಿಷ್ಟ ಸಂವೇದಕದಲ್ಲಿ ಅದನ್ನು ಮಾಡಿದ ರೀತಿಯಲ್ಲಿ ಮತ್ತೊಂದು ಪಿನ್ ಇದೆ ನಾವು ಸಂಪರ್ಕಿಸದ ಡಿಜಿಟಲ್ ಔಟ್ಪುಟ್ ಇದೆ ಏಕೆಂದರೆ ಅದರ ಅನಲಾಗ್ ರೂಪಾಂತರದಲ್ಲಿ ನಾವು ಆಸಕ್ತಿ ಹೊಂದಿದ್ದೇವೆ ಅದು ಅನಲಾಗ್ ಔಟ್ಪುಟ್ ಆಗಿದೆ ಮತ್ತು ಈ ಅನಲಾಗ್ ಔಟ್ಪುಟ್ ಸಂಪರ್ಕಗೊಂಡಿದೆ ಈ ನೀಲಿ ಬಣ್ಣದ ಮೂಲಕ ಕ್ಷಮಿಸಿ ಹಸಿರು ಬಣ್ಣದ ಈ ಸಂವೇದಕದಿಂದ ಈ ಮೈಕ್ರೋಕಂಟ್ರೋಲರ್ಗೆ ವೈರ್ ಮಾಡಲಾಗಿದೆ ಮತ್ತು ಇದರ ಮೂಲಕ ಅನಿಲ ಸಾಂದ್ರತೆಯ ಬಗ್ಗೆ ಸಿಗ್ನಲ್ ಬರುತ್ತಿದೆ ತದನಂತರ ನಾವು ನೆಲವನ್ನು ಹೊಂದಿದ್ದೇವೆ ಈ ನೆಲವು ಮೂಲತಃ ಒಂದಾಗಿದೆ ಇದು ಕಪ್ಪು ತಂತಿಯನ್ನು ಬಳಸಿ ಸಂಪರ್ಕ ಹೊಂದಿದೆ ಆದ್ದರಿಂದ ಮೈಕ್ರೋಕಂಟ್ರೋಲರ್ಗಳಿಗೆ ನೀವು ಸಂಪರ್ಕಿಸುವ ವಿಭಿನ್ನ ಸಂವೇದಕಗಳನ್ನು ನೀವು ಹೇಗೆ ಸಂಪರ್ಕಿಸುತ್ತೀರಿ ಆದ್ದರಿಂದ ನಾನು ನಿಮಗೆ 3 ಉದಾಹರಣೆಗಳನ್ನು ತೋರಿಸಿದ್ದೇನೆ ಮೊದಲನೆಯದು ಅನಲಾಗ್ ತಾಪಮಾನ ಸಂವೇದಕ ನಂತರ ನಾನು ನಿಮಗೆ ಅಕ್ಸೆಲೆರೊಮೀಟರ್ ಸಂವೇದಕದ ಉದಾಹರಣೆಯನ್ನು ತೋರಿಸಿದ್ದೇನೆ ಮತ್ತು ಅದು ಮೈಕ್ರೋಕಂಟ್ರೋಲರ್ಗೆ ಹೇಗೆ ಸಂಪರ್ಕಿಸುತ್ತದೆ ಮತ್ತು ಇದು ಮೂಲತಃ ಗ್ಯಾಸ್ ಸಂವೇದಕವಾಗಿದೆ ಮತ್ತು ಅದು ಮೈಕ್ರೋಕಂಟ್ರೋಲರ್ಗೆ ಹೇಗೆ ಸಂಪರ್ಕಿಸುತ್ತದೆ ಆದ್ದರಿಂದ ತಾಪಮಾನ ಸಂವೇದಕಗಳನ್ನು ಪೆಟ್ರೋಕೆಮಿಕಲ್ ಡಿಫೆನ್ಸ್ ಏರೋಸ್ಪೇಸ್ ಗ್ರಾಹಕ ಎಲೆಕ್ಟ್ರಾನಿಕ್ಸ್ ಆಟೋಮೋಟಿವ್ ಮತ್ತು ಮುಂತಾದ ಕೈಗಾರಿಕಾ ಅನ್ವಯಿಕೆಗಳಲ್ಲಿ ಬಳಸಲಾಗುತ್ತದೆ ಮತ್ತು ಇವುಗಳು ಬಹಳ ಮುಖ್ಯ ಔಷಧೀಯ ಉದ್ಯಮಗಳು ದ್ರವಗಳ ಉಷ್ಣತೆಯ ಶಾಖವನ್ನು ಮೇಲ್ವಿಚಾರಣೆ ಮಾಡಲು ಈ ತಾಪಮಾನ ಸಂವೇದಕಗಳನ್ನು ಬಹಳಷ್ಟು ಬಳಸುತ್ತವೆ ತಾಪಮಾನ ಸಂವೇದಕವನ್ನು ಹೊರತುಪಡಿಸಿ ಮ್ಯಾಗ್ನೆಟೋಸ್ಟ್ರಿಕ್ಟಿವ್ ಸಂವೇದಕಗಳು ಇರಬಹುದು ಇದು ಮೂಲಭೂತವಾಗಿ ಸಮಯವನ್ನು ಅಳೆಯುತ್ತದೆ ಮತ್ತು ಪತ್ತೆಹಚ್ಚುತ್ತದೆ ಒತ್ತಡಗಳು ಅಥವಾ ಫೆರೋಮ್ಯಾಗ್ನೆಟಿಕ್ ವಸ್ತುಗಳಲ್ಲಿನ ತಳಿಗಳು ಉಕ್ಕಿನ ಕೊಳವೆಗಳ ತಪಾಸಣೆ ಯಂತ್ರೋಪಕರಣಗಳ ಸ್ಥಿತಿಯ ಮೇಲ್ವಿಚಾರಣೆ ಮತ್ತು ವಾಹನ ಸುರಕ್ಷತೆಯನ್ನು ಪತ್ತೆಹಚ್ಚಲು ಇವುಗಳನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ ಇತರ ಕೈಗಾರಿಕಾ ಸಂವೇದಕಗಳೆಂದರೆ ಟಾರ್ಕ್ ಸಂವೇದಕ ಒತ್ತಡ ಸಂವೇದಕ ನಿರ್ವಾತ ಸಂವೇದಕ ವೇಗವರ್ಧಕ ಸಂವೇದಕ ವೇಗ ಸಂವೇದಕ PIR ಸಂವೇದಕ PIR ಸಂವೇದಕವು ಮೂಲಭೂತವಾಗಿ ಮಾನವ ದೇಹದಿಂದ ಅದರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬರುವ ಅತಿಗೆಂಪು ವಿಕಿರಣವನ್ನು ಪತ್ತೆ ಮಾಡುತ್ತದೆ ಇದನ್ನು ಸ್ವಯಂಚಾಲಿತ ಡೋರ್ಬೆಲ್ ಹತ್ತಿರ ಮಾನವ ಪತ್ತೆ ನಂತರ ಲಾಬಿಗಳಲ್ಲಿನ ಎಲಿವೇಟರ್ಗಳು ನಂತರ ಸಾಮಾನ್ಯ ಮೆಟ್ಟಿಲು ಮತ್ತು ಶಾಪಿಂಗ್ ಮಾಲ್ಗಳಿಗೆ ಬಳಸಲಾಗುತ್ತದೆ PIR ಸಂವೇದಕಗಳನ್ನು ಬಹಳ ಸಾಮಾನ್ಯವಾಗಿ ಬಳಸಲಾಗುತ್ತದೆ IR ವಾಸ್ತವವಾಗಿ ಅತಿಗೆಂಪನ್ನು ಸೂಚಿಸುತ್ತದೆ ಆದ್ದರಿಂದ ಇವುಗಳು ಮೂಲಭೂತವಾಗಿ ಅತಿಗೆಂಪು ವಿಕಿರಣವನ್ನು ಆಧರಿಸಿವೆ ನಾವು ಇಮೇಜ್ ಸಂವೇದಕಗಳು ಅಲ್ಟ್ರಾಸೌಂಡ್ ಕಳುಹಿಸುವ ಆಧಾರದ ಮೇಲೆ ಅಲ್ಟ್ರಾಸಾನಿಕ್ ಸಂವೇದಕಗಳು ಧ್ವನಿ ತರಂಗಗಳನ್ನು ಕಳುಹಿಸಲಾಗುತ್ತದೆ ಇವುಗಳನ್ನು ಅಲ್ಟ್ರಾಸಾನಿಕ್ ಸಂವೇದಕಗಳು ಸಾಮಾನ್ಯವಾಗಿ ವಸ್ತು ಪತ್ತೆ ಅಳತೆ ದೂರ ಡೈನಾಮಿಕ್ ದೇಹ ಪತ್ತೆ ಟ್ಯಾಂಕ್ಗಳ ದ್ರವ ಮಟ್ಟದ ಮೇಲ್ವಿಚಾರಣೆ ಕಸದ ಮಾನಿಟರಿಂಗ್ ಉತ್ಪಾದನಾ ಪ್ರಕ್ರಿಯೆ ಆಟೋಮೊಬೈಲ್ ಜನರ ಪತ್ತೆ ಇತರ ಸಂವೇದಕಗಳು ಆಪ್ಟಿಕಲ್ ಸಂವೇದಕ ವಿಕಿರಣ ಸಂವೇದಕ ಮಟ್ಟದ ಸಂವೇದಕ ಹರಿವಿನ ಸಂವೇದಕ ಸ್ಪರ್ಶ ಸಂವೇದಕ ಅನಿಲ ಸಂವೇದಕ ಇತ್ಯಾದಿಗಳಂತಹ ಕೈಗಾರಿಕಾ ಅನ್ವಯಗಳಿಗೆ ವಿಭಿನ್ನ ವಿಭಿನ್ನ ಇತರ ಸಂವೇದಕಗಳು ಸಹ ಸಾಧ್ಯವಿದೆ ಆದ್ದರಿಂದ ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ನಾವು ಕೈಗಾರಿಕಾ ಸನ್ನಿವೇಶಗಳಲ್ಲಿ ಸ್ಮಾರ್ಟ್ ಅಪ್ಲಿಕೇಶನ್ಗಳನ್ನು ಮಾಡಲು ಈ ವಿಭಿನ್ನ ರೀತಿಯ ಸಂವೇದಕಗಳ ಬಳಕೆಯನ್ನು ನೋಡಿದ್ದೇವೆ ನಾವು 3 ವಿಧದ ಸಂವೇದಕಗಳ ಪಿನ್ ಕಾನ್ಫಿಗರೇಶನ್ಗಳನ್ನು ನೋಡಿದ್ದೇವೆ ಅನಲಾಗ್ ತಾಪಮಾನ ಸಂವೇದಕ ನಂತರ ವೇಗವರ್ಧಕ ಸಂವೇದಕ ಮತ್ತು ಮೂರನೆಯದು ಅನಿಲ ಸಂವೇದಕ ಮತ್ತು ಈ ಪ್ರತಿಯೊಂದು ವಿಭಿನ್ನ ಸಂವೇದಕಗಳು ಅವು ಪಿನ್ ಕಾನ್ಫಿಗರೇಶನ್ ಮತ್ತು ಅವು ಮೈಕ್ರೋಕಂಟ್ರೋಲರ್ಗಳಿಗೆ ಹೇಗೆ ಸಂಪರ್ಕಿಸುತ್ತವೆ ಓಪನ್ ಹಾರ್ಡ್ವೇರ್ ನಾವು ನೋಡಿದ ಮೈಕ್ರೋಕಂಟ್ರೋಲರ್ಗಳು ಮತ್ತು ಇದು ಸಣ್ಣ ಬಿಲ್ಡಿಂಗ್ ಬ್ಲಾಕ್ ಆಗಿದೆ ಇದನ್ನು ಮತ್ತಷ್ಟು ವಿಸ್ತರಿಸುವ ಅಗತ್ಯವಿದೆ ಸ್ಮಾರ್ಟ್ ಫ್ಯಾಕ್ಟರಿಗಳು ಸ್ಮಾರ್ಟ್ ಫ್ಯಾಕ್ಟರಿಗಳಲ್ಲಿ ಸ್ಮಾರ್ಟ್ ಅಪ್ಲಿಕೇಶನ್ಗಳು ಮತ್ತು ಮುಂತಾದವುಗಳನ್ನು ನಿರ್ಮಿಸಲು ದೊಡ್ಡ ಪ್ರಮಾಣದಲ್ಲಿ ವಿಸ್ತರಿಸಲಾಗಿದೆ ಸ್ಮಾರ್ಟ್ ಸೆನ್ಸಿಂಗ್ನಲ್ಲಿ ನೀವು ನೋಡಬಹುದಾದ ಈ ಕೆಲವು ಉಲ್ಲೇಖಗಳು ಇಲ್ಲಿವೆ ಮತ್ತು ಇದು ಸ್ವತಃ ಒಂದು ವಿಷಯವಾಗಿದೆ ಸಂವೇದಕಗಳು ಸ್ವತಃ ಒಂದು ವಿಷಯವಾಗಿದೆ ಆದ್ದರಿಂದ ನೀವು ಮೂಲಭೂತವಾಗಿ ಈ ವಿಭಿನ್ನ ಸಂವೇದಕಗಳಲ್ಲಿ ಬಹಳಷ್ಟು ಸಾಹಿತ್ಯವನ್ನು ಕಾಣಬಹುದು ಸಂವೇದಕಗಳನ್ನು ತಯಾರಿಸಿದ ವಿಧಾನ ಮತ್ತು ಹೀಗೆ ಸಂವೇದಕ ತಯಾರಿಕೆಯ ಮೇಲೆ ಮಾತ್ರ ಕೆಲಸ ಮಾಡುವ ಜನರಿದ್ದಾರೆ ಮತ್ತು ಒಂದು ರೀತಿಯ ಸಂವೇದಕ ತಯಾರಿಕೆಯಲ್ಲಿ ಮೊದಲ ಬಾರಿಗೆ ಒಂದೇ ಸಂವೇದಕವನ್ನು ತಯಾರಿಸಲು ಹಲವಾರು ತಿಂಗಳುಗಳಿಂದ ಹಲವಾರು ವರ್ಷಗಳವರೆಗೆ ತೆಗೆದುಕೊಳ್ಳಬಹುದು ನೀವು ಮೊದಲ ಬಾರಿಗೆ ಸಂವೇದಕದೊಂದಿಗೆ ಬರಲು ಪ್ರಯತ್ನಿಸುತ್ತಿದ್ದರೆ ಸಂವೇದಕದ ಪ್ರಕಾರವನ್ನು ಅವಲಂಬಿಸಿ ಅದರ ಸಂಕೀರ್ಣತೆಯನ್ನು ಮಾಡಲಾಗುತ್ತದೆ ನಿರ್ದಿಷ್ಟ ಸಂವೇದಕದ ವಿನ್ಯಾಸದೊಂದಿಗೆ ಬರಲು ಹಲವಾರು ತಿಂಗಳುಗಳಿಂದ ಹಲವಾರು ವರ್ಷಗಳವರೆಗೆ ತೆಗೆದುಕೊಳ್ಳಬಹುದು ಮತ್ತು ಮಾರುಕಟ್ಟೆಯಲ್ಲಿ ಸುಲಭವಾಗಿ ಲಭ್ಯವಿರುವ ಕೆಲವು ಸಾಮಾನ್ಯ ಸಂವೇದಕಗಳನ್ನು ನಾನು ನಿಮಗೆ ತೋರಿಸಿದ್ದೇನೆ ಆದ್ದರಿಂದ ನಿರ್ದಿಷ್ಟ ಸಂವೇದಕದ ವಿನ್ಯಾಸ ಅದರ ತಯಾರಿಕೆ ಅದರ ತಯಾರಿಕೆಯ ಬಗ್ಗೆ ನೀವು ನಿಜವಾಗಿಯೂ ಚಿಂತಿಸಬೇಕಾಗಿಲ್ಲ ಏಕೆಂದರೆ ಇದು ಸಂಪೂರ್ಣವಾಗಿ ವಿಭಿನ್ನವಾದ ಬಾಲ್ಗೇಮ್ ಆಗಿದೆ ಮತ್ತು ನಾವು ನಿಜವಾಗಿಯೂ ಹೆಚ್ಚು ಆಸಕ್ತಿ ಹೊಂದಿಲ್ಲದಿದ್ದರೆ ಮತ್ತು ನಾವು ಪ್ರತಿಯೊಂದರಲ್ಲೂ ಆಳವಾಗಿ ಅಗೆಯುತ್ತೇವೆ ಇವುಗಳಲ್ಲಿ ನಾವು ಸಂವೇದಕ ತಯಾರಿಕೆಯನ್ನು ಕರಗತ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಸುಲಭವಾಗಿ ಇದು ಸಂಪೂರ್ಣವಾಗಿ ವಿಭಿನ್ನ ಕಥೆಯಾಗಿದೆ ಇದರೊಂದಿಗೆ ನಾವು ಅದರ ಭಾಗ 1 ರ ಅಂತ್ಯಕ್ಕೆ ಬರುತ್ತೇವೆ ಮತ್ತು ನಂತರ ಭಾಗ 2 ರಲ್ಲಿ ಮೂಲಭೂತವಾಗಿ ನಾವು ಈ ವಿಭಿನ್ನ ಸಂವೇದಕಗಳಲ್ಲಿ ಒಂದನ್ನು ಗ್ಯಾಸ್ ಸಂವೇದಕವನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ನೀವು ಅನಿಲ ಸಂವೇದಕಗಳನ್ನು ಹೇಗೆ ಉತ್ಪಾದಿಸುತ್ತೀರಿ ಎಂಬುದನ್ನು ಹೆಚ್ಚು ವಿವರವಾಗಿ ಪರಿಶೀಲಿಸುತ್ತೇವೆ ಹಾಗಾದರೆ ಹೇಗೆ ಮಾಡಲಾಗುತ್ತದೆ ಆದ್ದರಿಂದ ಅನಿಲ ಸಂವೇದಕದ ಕೆಲಸದ ತತ್ವವು ಹೇಗೆ ಎಂದು ನಾನು ನಿಮಗೆ ತೋರಿಸುತ್ತೇನೆ